ಪ್ರಸರಣ ರೇಖೆಗಳ ಗುಣಲಕ್ಷಣ ಮತ್ತು ಕಾರ್ಯಕ್ಷಮತೆ ಮುಂದುವರೆದ ಸರಿ ಆದ್ದರಿಂದ ಅದನ್ನು ದೀರ್ಘ ರೇಖೆಯ ಸಂದರ್ಭದಲ್ಲಿ ನೋಡಿದ್ದೇವೆ ಆದ್ದರಿಂದ ಎಂಡ್ ವೋಲ್ಟೇಜ್ ಕಳುಹಿಸುವ ಮತ್ತು ಎಂಡ್ ವೋಲ್ಟೇಜ್ ಸ್ವೀಕರಿಸುವ ಮತ್ತು ಎಂಡ್ ಕರೆಂಟ್ ಸ್ವೀಕರಿಸುವ ಸಂಬಂಧ ಇದು ಮತ್ತು ಇದು ಕಳುಹಿಸುವ ಎಂಡ್ ಕರೆಂಟ್ಗಿಗಿ ಆ ಸಂಬಂಧವನ್ನು ಸ್ವೀಕರಿಸುವ ಮತ್ತು ಈ ಸ್ವೀಕರಿಸುವ ವೋಲ್ಟೇಜ್ ಮತ್ತು ಇದು ಈ ಸ್ವೀಕರಿಸುವ ಎಂಡ್ ಕರೆಂಟ್ ಆಗಿದೆ ಇವೆಲ್ಲವೂ cos ಇವು ಆಲ್ cos ಮತ್ತು sine ಹೈಪರ್ಬೋಲಿಕ್ ಪದಗಳು ಈಗ A B C D ನಿಯತಾಂಕಗಳು ಎಂದು ತುಂಬಾ ಅರ್ಥವಾಗುತ್ತದೆ ಆದ್ದರಿಂದ A ವಾಸ್ತವವಾಗಿcosh γl B ವಾಸ್ತವವಾಗಿ ZCsinh γlಆಗಿದೆ ಮತ್ತು ಇದು C ಎನ್ನುವುದು1ZC sinh γl ಆಗಿದೆ ಮತ್ತು A Dcosh γl ಆಗಿದೆ ಆದ್ದರಿಂದ ಇಲ್ಲಿ A ಕೂಡ D ಯ ಬಲಕ್ಕೆ ಸಮಾನವಾಗಿರುತ್ತದೆ ಇದು ನಿಖರವಾಗಿದೆ ಈಗ ನಿಜವಾಗಿ ಏನನ್ನು ಪ್ರತಿನಿಧಿಸಬೇಕೆಂದರೆ ಪ್ರಾತಿನಿಧ್ಯದಲ್ಲಿಯೇ ಏಕರೂಪವಾಗಿ ವಿತರಿಸಿದ ನಿಯತಾಂಕಗಳನ್ನು ವಿತರಿಸುವA B C D ನಿಯತಾಂಕದ ನಿಖರ ಲೆಕ್ಕಾಚಾರ ಆದ್ದರಿಂದ ಸಮಾನವಾದ ಪ್ರಾತಿನಿಧ್ಯ ಯಾವುದು ಎಂಬುವುದನ್ನು ಕಂಡುಹಿಡಿಯಭೇಕು ಈಗ ಅದನ್ನು ಸರಿಯಾಗಿ ಹೇಗೆ ಮಾಡಬೇಕೆಂದು ತೋರಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಹೇಗೆ ಬರುತ್ತಿದೆ ಎಂಬುದು ಹೇಳುತ್ತೇನೆ ಆದ್ದರಿಂದ ಇದು ಸಮಾನ π ಮಾದರಿ ಆದ್ದರಿಂದ ಇದು Z1 Z sinh γl γl ಇದು Z1ಎಂದರೇನು Z1 ಅದಕ್ಕೆ ಬರುತ್ತೇನೆ ನಂತರ Y12 ಅದರ ಪ್ರಕಾರ ಇದು Z ಬದಲಿಗೆ ಬದಲಾಗಿ ಇದು Z1 ಆಗಿ ಮಾರ್ಪಟ್ಟಿದೆ ಸಾಮಾನ್ಯವಾಗಿ π π ಮಾದರಿಯಲ್ಲಿ ಮಾಡುತ್ತಿರುವಾಗ ಅದು ಆ ಸಮಯದಲ್ಲಿ Z ಮತ್ತು Y2ಆಗಿತ್ತು Y2 ಆದರೆ ಅದನ್ನು ನಿಖರವಾಗಿ ತೆಗೆದುಕೊಂಡರೆ ಆದ್ದರಿಂದ ಈ Z ವಾಸ್ತವವಾಗಿ sinh γl ಅನ್ನು ಗುಣಿಸುತ್ತದೆ ಅದರಿಂದ ಅದಕ್ಕೆ ಬರುತ್ತೇನೆ ಮತ್ತುY2 ಬದಲಿಗೆ ಈ ಭಾಗವುY12 ಈ ಭಾಗವಾಗಿದೆ Y12 ಆಗಿದೆ ಮತ್ತು Y12Y2 ನೀವು ಮಾದರಿಗಾಗಿ A B C D ನಿಯತಾಂಕವನ್ನು ಮಾಡಿದಾಗ ಮಾದರಿಯಲ್ಲಿ ಅದು ಕೇವಲ Y2 ಆಗಿತ್ತು ಆದರೆ Y2 ಅನ್ನು tanh γl2 γl2 ನೊಂದಿಗೆ ಗುಣಿಸಿದಾಗ ಆದ್ದರಿಂದ ಇದನ್ನು ದೀರ್ಘ ರೇಖೆಯ ಪ್ರಾತಿನಿಧ್ಯ ಎಂದು ಕರೆಯುತ್ತೀರಿ ಈಗ ನೆಟ್ವರ್ಕ್ಗಾಗ ಅದನ್ನು ನೋಡಿದರೆ ಅದರ ಸಂಬಂಧವನ್ನು ಕೊನೆಗೊಳಿಸುವುದು ಮತ್ತು ಸ್ವೀಕರಿಸುವುದು ಇದನ್ನು VS ಎಂದು ಕರೆಯುತ್ತೀರಿ VS ಇದು A ಗೆ ಸಮನಾಗಿರುತ್ತದೆ 15 ಮತ್ತು 17 ರ ಸಮೀಕರಣಕ್ಕೆequation 15 17 ಆ ವಿಷಯಕ್ಕೆ ಹಿಂತಿರುಗಿ A B C D ನಿಯತಾಂಕಗಳಿಗೆ ಮಾದರಿ ಇದು 1YZ2 ಇದು Z ಇದು Y 1YZ4 ಮತ್ತು ಇದು 1YZ2 A D ತಿಳಿದಿದೆ ಆದ್ದರಿಂದ ನಾವು ಮಾಡುತ್ತಿರುವ ದೀರ್ಘ ರೇಖೆಯ ಪ್ರಾತಿನಿಧ್ಯವನ್ನು ಪ್ರತಿನಿಧಿಸುವಾಗ ಈ ಸಮೀಕರಣವನ್ನು Z ಅಥವಾ Y ಬರೆಯುವ ಬದಲು ಅವುಗಳನ್ನು 1Z1Y12 R VR ಬಲ ಮತ್ತು Z1 IR ಮತ್ತು IS Y11Z1Y14VR1Z1Y12IR ಇದು ಸಮೀಕರಣ 44 ಮತ್ತು ಇದು ಸಮೀಕರಣ 45 ಸರಿ ಆದ್ದರಿಂದ ಮಾಡಬೇಕಾಗಿರುವುದು ಏನು ಎಂಬುದರ ಅರ್ಥವನ್ನು ಹೊಂದಿರಬೇಕು ಇದು ಈ ದೀರ್ಘ ರೇಖೆಯ ಅಭಿವ್ಯಕ್ತಿ ಅಂದರೆ ಈ ಅಭಿವ್ಯಕ್ತಿ ಇದು ನಿಖರವಾದ ಅಭಿವ್ಯಕ್ತಿ ಸರಿ ಆದರೆ A B C D ತೆಗೆದುಕೊಳ್ಳುವ ಬದಲು ಇದನ್ನು ಸಮಾನವಾದ ಮಾದರಿಯ ಮೂಲಕ ರಿಫ್ರೆಶ್ ಮಾಡಲು ಬಯಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದನ್ನು ಹೇಗೆ ಪಡೆಯುತ್ತೇವೆ ಎಂದು ಏನನ್ನು ಪಡೆಯುತ್ತೇವೆ ಎಂದು ನೋಡುತ್ತೇವೆ ಆದ್ದರಿಂದ ಮಾಡಬೇಕಾಗಿರುವುದು ಆ 1Z1Y12ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ Z1 ಮತ್ತು Y1 ಅನ್ನು ಪಡೆಯಬೇಕಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಮಾಡಬಹುದೆಂದರೆ 44 ಮತ್ತು 45 ಸಮೀಕರಣವನ್ನು equation 44 45 40 ಮತ್ತು 41 ರ ಸಮೀಕರಣದೊಂದಿಗೆ equation 40 41 ಹೋಲಿಸಿ ಮತ್ತು ಈ ಗುರುತನ್ನು ಸರಿಯಾಗಿ ಬಳಸಿಕೊಳ್ಳಿ ಆದ್ದರಿಂದ ಮಾಡಬೇಕಾಗಿರುವುದು ಈ ಸಂದರ್ಭದಲ್ಲಿ ಮೊದಲು ಈ ಗಣಿತದ ಗುರುತನ್ನು ಬಳಸುತ್ತೀರಿ ಎಂದು ನೋಡಿ ಅದು tanh γl2 cosh γl 1 γl ಈ ಸಂಬಂಧವು 46 ಮಾಡಿದ ಈ ಸಮೀಕರಣ ಸಂಖ್ಯೆಯನ್ನು ಬಳಸುತ್ತದೆ ಆದರೆ ಈ ಸಮೀಕರಣವು ಬಳಸುತ್ತದೆ ಈಗ ಏನು ಮಾಡುತ್ತೇವೆ ಎಂದರೆ ಇದು Z1 IR ಸರಿ ಆದ್ದರಿಂದ ಇದರ ಅರ್ಥವನ್ನು ತೆಗೆದುಕೊಂಡಿದ್ದೇವೆ ಇದು A B C D ನಿಯತಾಂಕ ಸರಿನಾ ಇದನ್ನು A B C D ನಿಯತಾಂಕ ಎಂದು ಕರೆಯುತ್ತೀರಿ ಮತ್ತು B Z ಬಲಕ್ಕೆ ಸಮಾನವಾಗಿದೆ ಎಂದು ತಿಳಿದಿದೆ ಈ ಸಮೀಕರಣದಿಂದ ಸಾಮಾನ್ಯವಾಗಿ 18 ಸಮೀಕರಣ π ಸಾಮಾನ್ಯ B Z ಸರಿಯಾಗಿ ತಿಳಿದಿದೆ ಆದರೆ ಇಲ್ಲಿ B ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ಅದು ಇಲ್ಲಿದೆ ಅದು Z ಬದಲಿಗೆ ಇದನ್ನು ಬರೆಯುತ್ತಿದ್ದೇವೆ ಇದನ್ನು Z1 ಎಂದು ಕರೆಯುವದು ಇದು Z1 ಆದ್ದರಿಂದZ1 ವಾಸ್ತವಿಕವಾಗಿ ಮೂಲತಃ ಇದು Z1 ZCsinh γl ಸರಿನಾ ಆದ್ದರಿಂದ Z1 ಅನ್ನು sin ZCsinh γl ಎಂದು ಸರಿಯಾಗಿ ಬರೆಯುತ್ತಿದ್ದೇವೆ ಅದು ಸಮನಾಗಿರುತ್ತದೆ ಮುಂದಿನ ಪುಟವನ್ನು ನೀಡುತ್ತೇನೆ ಅಲ್ಲಿ Z sinh γl γlಎಂದು ಬರೆಯಲು ಸಮಾನವಾಗಿರುತ್ತದೆ ಎಂದು ನೋಡುವ ಇದು ಸಮೀಕರಣ 47 ಮತ್ತು Y12 ಗೆ ಸಮನಾಗಿರುತ್ತದೆ Y2 tanh γl2 γl2 ಈ 2 ಅದು ಹೇಗೆ ಬರುತ್ತಿದೆ ಮುಂದಿನ ಪುಟದಲ್ಲಿ ನೋಡುವ ಇದನ್ನು ಬಳಸುವಾಗ ಈ ವಿಷಯವನ್ನು ಪಡೆಯುತ್ತೀರಿ ಆದ್ದರಿಂದ ಆ ಉದ್ದದ ರೇಖೆಯನ್ನು ಸಮಾನ π ಪ್ರಾತಿನಿಧ್ಯದ ಮೂಲಕ ಪ್ರತಿನಿಧಿಸಬಹುದು ದೀರ್ಘ ಪ್ರಸರಣ ಮಾರ್ಗಕ್ಕಾಗಿ ಇದು IS ಇದು IR ಇದು ಎಂಡ್ ಕರೆಂಟ್ ಅನ್ನು ಕಳುಹಿಸುತ್ತಿದೆ ಇದು ಎಂಡ್ ಕರೆಂಟ್ ಅನ್ನು ಸ್ವೀಕರಿಸುತ್ತಿದೆ ಇದು VS ಇದು VR ಮತ್ತು ಇದು Y12 ಮತ್ತು ಇದು Y12 ಮತ್ತು ಇದು Z1 Z sinh γl γl ಆಗಿದೆ ಈ ಮೂಲ ಒರಿಜಿನ್ π ಆ ಸಮಯದಲ್ಲಿ ಗಣನೀಯವಾಗಿ ಮಾತ್ರ ಮಾದರಿಯಾಗಿಈ ಹೈಪರ್ಬೋಲಿಕ್ ಪದವನ್ನು ಲಗತ್ತಿಸಲಾಗಿಲ್ಲ ಆದ್ದರಿಂದ ಇದರರ್ಥ Z ಅನ್ನು ಈ ಅಂಶದಿಂದ ಗುಣಿಸಲಾಗುತ್ತದೆ ಅದೇ ರೀತಿY2ಅನ್ನು ಈ ಅಂಶದಿಂದ ಗುಣಿಸಿದಾಗ ಅದು ಮೊದಲು Z ಮತ್ತು Y2ಆಗಿತ್ತು ಆದರೆ ದೀರ್ಘ ರೇಖೆಯಂತೆ ಮೋಡ್ ನಿಖರವಾಗಿ ಇಲ್ಲಿ ಮತ್ತು ಇಲ್ಲಿ ಈ 2 ಅಂಶಗಳು ಗುಣಿಸಲ್ಪಡುತ್ತವೆ ಅದೇ ರೀತಿ ಇಲ್ಲಿಯೂ ಇಲ್ಲ ಇಲ್ಲಿ Y12 ಎಂದರೆ ಇದೇ ವಿಷಯ ಆದ್ದರಿಂದ ಈಗ ಈ 2 ವಿಷಯಗಳು ಹೇಗೆ ಬರುತ್ತಿವೆ ಈ Z1 ಇದಕ್ಕೆ ಸಮನಾಗಿರುತ್ತದೆ ಮತ್ತು ಇದು Y12 ಸರಿನಾ ನೋಡಿ ಮುಂದಕ್ಕೆ ಬಂದಾಗ ಮುಂದೆ ಇದು ನಿಜವಾಗಿ Z1 ನಿಮ್ಮ ZC ಈ ಬದಿಯಲ್ಲಿ Z1 ZCsinh γl ಅನ್ನು ನೋಡಿ ಆದ್ದರಿಂದ ZC ಯೂ ZC ಗೆ ಸಮನಾಗಿರುತ್ತದೆ ಎಂದು ತಿಳಿದಿದ್ದೇವೆ ಸಣ್ಣ z ಯ ಮೂಲವನ್ನು ಸಣ್ಣ y ಯಿಂದ ಮೊದಲೇ ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಈ ವಿಷಯದ Z ಮತ್ತು ಇಲ್ಲಿ ಕೂಡ Z ಆದ್ದರಿಂದ Z2 ನಿಂದ ಗುಣಿಸಿ ಆದ್ದರಿಂದ Z ಮೂಲ ಚೌಕದಿಂದ ಹೊರಬರುತ್ತದೆ ಅದು YZ ಸರಿ ಆದರೆ ಪ್ರಸರಣ ಸ್ಥಿರ γZY ನಮಗೆ ತಿಳಿದಿದೆ ಅದನ್ನು ಮೊದಲೇ ನೋಡಿದ್ದೇವೆ ಅಂದರೆ ZC small z ಈಗ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಅನ್ನು ಆ ಸಾಲಿನ ಉದ್ದದಿಂದ l ನಿಂದ ಗುಣಿಸಿದಾಗ ಏಕೆಂದರೆ Z ಪ್ರತಿರೋಧವಾಗಿದ್ದು ಓಹ್ಮಿಕ್ ಮೌಲ್ಯವು ಪ್ರತಿ ಯುನಿಟ್ ಉದ್ದಕ್ಕೆ ಆ ಸಾಲಿನ ಪ್ರತಿರೋಧ ಆದ್ದರಿಂದ zlγl ಅಂದರೆ ಒಟ್ಟು ಪ್ರತಿರೋಧವು ದೊಡ್ಡ Z ಸಣ್ಣ z l ಮೊದಲೇ ನೋಡಿದ್ದೇವೆ ಮತ್ತು ಇದು ZC Z γl ಸರಿನಾ ಆದ್ದರಿಂದ ZC Zγl ಆಗಿದ್ದರೆ ಸಲ್ಲಿಸಬಹುದಾದ ಆ ಸಮೀಕರಣದೊಳಗೆ ಇದನ್ನು ಸರಿಯಾಗಿ ಹೇಳಬಹುದು ಅದು Z1 ZCsinh γl ಆದ್ದರಿಂದ ZC Zγl ಸರಿನಾ ಆದ್ದರಿಂದ ಇಲ್ಲಿ ಸಲ್ಲಿಸಿ ZC Zγl ಅನ್ನು ಬದಲಿಸುತ್ತೀರಿ ಆದ್ದರಿಂದ ಅದು Z sinh γl γl ಸರಿಯಾಗಿರುತ್ತದೆ ಅದಕ್ಕಾಗಿಯೇ Z1 ಇಲ್ಲಿ Z sinh γl γl ಅದುವೇ Z1 ಅದೇ ರೀತಿ ಆ ಸಂಬಂಧದಿಂದ ನಮಗೆ ತಿಳಿದಿದೆ 1Z1Y12cosh γl ಸರಿನಾ ಆದ್ದರಿಂದ ನೀವು ಈ ಅಭಿವ್ಯಕ್ತಿಗೆ ನೋಡಿದರೆ ನಿಮ್ಮ A B C D ನಿಯತಾಂಕಗಳು 1 ಗೆ ಸಮನಾಗಿರುತ್ತದೆ 1Z1Y12 ಗೆ ಸಮಾನವಾಗಿರುತ್ತದೆ ಏಕೆಂದರೆ ಆ ಸಮಾನತೆಯನ್ನು ಪ್ರತಿನಿಧಿಸಲು ಬಯಸುತ್ತೀರಿ ಮತ್ತು A cosine ಹೈಪರ್ಬೋಲಿಕ್ಗೆ ಸಮಾನವಾಗಿರುತ್ತದೆ ಕ್ಷಮಿಸಿ ಇಲ್ಲಿ cosh γl ಗೆ ಸಮಾನವಾಗಿರುತ್ತದೆ ಆದ್ದರಿಂದ 1Z1Y12 ನೀವು ನಿಜವಾಗಿ ಅಥವಾ A1 ಬದಲಿಗೆ ಬಲವು cosh γlಸಮನಾಗಿರುತ್ತದೆ ಆದ್ದರಿಂದ Z1Y12cosh γl 1 ಈಗ ಇದರರ್ಥ Y12cosh γl 1Z1 ಸರಿ ಆದ್ದರಿಂದ ಈ Z1 Z sinh γl γl ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ಇಲ್ಲಿ ಮೊದಲುcosh γl 1sinh γl ವಾಸ್ತವವಾಗಿ tanh γl2 ಗೆ ಸಮಾನವಾಗಿರುತ್ತದೆ ಅಂದರೆ ಈ Y12 ಅನ್ನು 1ZCtanh γl2 ಎಂದು ಬರೆಯಬಹುದು ಆದ್ದರಿಂದ ZC ಇಲ್ಲಿ ZY ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ನ್ಯೂಮರೇಟರ್ ಅನ್ನು ಗುಣಿಸಿದಾಗ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಅನ್ನು Y ಯಿಂದ ಗುಣಿಸಿ ಆದ್ದರಿಂದ ಇದು ZYY ಆಗಿರುತ್ತದೆ ಮತ್ತು γZY ಇದು ನಿಜಕ್ಕೂ ಸಣ್ಣ z ಇದು ವಾಸ್ತವವಾಗಿ ಸಣ್ಣ z ಆಗಿರುತ್ತದೆ ಆದ್ದರಿಂದ ಇದು y ಆಗಿದೆ ಈಗ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಅನ್ನು l ನಿಂದ ಗುಣಿಸಿ ಆದ್ದರಿಂದ γlyl ಆದ್ದರಿಂದ ZC ವುγlCapital Y ಆಗಿರುತ್ತದೆ ಆದ್ದರಿಂದ 1ZCYγl ಸರಿನಾ ಆದ್ದರಿಂದ ಇಲ್ಲಿ 1 ಮೇಲೆ ಈ 1ZC ಇಲ್ಲಿ 1 ಅನ್ನು ಇಲ್ಲಿಯೇ ಇರಿಸಿ ಆದ್ದರಿಂದ 1ZC ಯು Yγl ಅನ್ನು ಹಾಕಲು ಸಮಾನವಾಗಿರುತ್ತದೆ ಆಗ Y12Ytanh γl2 γl ಅನ್ನು ಪಡೆಯುತ್ತೀರಿ ಅಂದರೆ ಇದರ ಅರ್ಥ ಮತ್ತು ಈ Y12 ತಿಳಿಯುವಂತೆ ಮಾಡಲು Y2ಅನ್ನು ಸಹ ಮಾಡುತ್ತೀರಿ ಆದರೆ ಇದನ್ನು ಬರೆಯುವುದರಿಂದ Y12Ytanh γl2 γl ಏಕೆಂದರೆ Y2ವಾಸ್ತವವಾಗಿ ರದ್ದುಗೊಳ್ಳುತ್ತದೆ ಆದರೆ ಅದನ್ನು Y2 tanh γl2 γl2 ಮಾಡಲು ಅಂದರೆ Y2 ಈ ಅಂಶದಿಂದ ದೀರ್ಘ ರೇಖೆ ಅಥವಾ ಪ್ರಾತಿನಿಧ್ಯದ ಬಲಕ್ಕೆ ಗುಣಿಸಲ್ಪಡುತ್ತದೆ ಇದಕ್ಕಾಗಿಯೇ ನೀವು ಈ ರೇಖಾಚಿತ್ರವನ್ನು ಸಮನಾಗಿ ಕರೆಯುವುದು ಈ ರೀತಿಯ ಪ್ರಾತಿನಿಧ್ಯ ಆದ್ದರಿಂದ Z ಈ ಪದದಿಂದ ಗುಣಿಸಿದಾಗ ಮತ್ತು Y2 ಅನ್ನು ಈ ಪದದಿಂದ ಗುಣಿಸಿದಾಗ ಆದರೆ ಈ ಪದವು ಸರಿಸುಮಾರು ಈ sinh γl γl ಅನ್ನು ಏಕತೆಯ ಹಕ್ಕಿಗೆ ಹತ್ತಿರದಲ್ಲಿದೆ ಎಂದು ಹೇಳುತ್ತೇನೆ ಇಲ್ಲಿ ಈ ಪದವು ಸರಿಯಾಗಿದೆ ಆದರೆ ಇದು ಹೆಚ್ಚು ಅಥವಾ ಕಡಿಮೆ ನಿಖರವಾದ ಮಾದರಿ ಸರಿ ಆದ್ದರಿಂದ ಇಲ್ಲಿಯವರೆಗೆ ಸಣ್ಣ ರೇಖೆ ಮಧ್ಯಮ ರೇಖೆ ಮತ್ತು ದೀರ್ಘ ರೇಖೆಯ ಬಂದಿದ್ದೇವೆ ಆದ್ದರಿಂದ ಈಗ ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಅದರ ನಂತರ ಪ್ರಸರಣ ರೇಖೆಯ ಈ ಗುಣಲಕ್ಷಣದ ಕೆಲವು ವಿವರಗಳಿಗೆ ಹೋಗುತ್ತದೆ ಆದ್ದರಿಂದ ಮೊದಲು ಆ ಉದಾಹರಣೆಯನ್ನು ಪರಿಗಣಿಸಿ ಮೊದಲನೆಯದು ಮಾತ್ರ ಮೊದಲ ಉದಾಹರಣೆ ಒಂದೇ ಹಂತದ ರೇಖೆಯಾಗಿರುತ್ತದೆ ಆದರೆ ಸಂಖ್ಯಾತ್ಮಕಗಳನ್ನು ಪರಿಹರಿಸುವಾಗಲೆಲ್ಲಾ ಒಂದು ವಿಷಯವನ್ನು ಹೇಳುತ್ತೇನೆ ಅದು ಮೂರು ಹಂತವಾಗಿದೆ ಎಲ್ಲಾ ನಿಯತಾಂಕಗಳನ್ನು ಮೊದಲು ಪ್ರತಿ ಹಂತದ ಆಧಾರದ ಮೇಲೆ ಪರಿವರ್ತಿಸುತ್ತೀರಿ ನಂತರ ಅದನ್ನು ಪರಿಹರಿಸಿದ ನಂತರ ತಟಸ್ಥವಾಗಿರಿ ಆದ್ದರಿಂದ ಮೊದಲು ಇದನ್ನು ನೋಡುತ್ತೀರಿ ಏಕ ಹಂತದ ಆವರ್ತನ 60 ಹರ್ಟ್ಜ್ ಜನರೇಟರ್ ಒಂದು ಶಕ್ತಿಯಲ್ಲಿ 4500 ಕಿಲೋ ವ್ಯಾಟ್ನ ಪ್ರಚೋದಕ ಲೋಡ್ ಅನ್ನು ಪೂರೈಸುತ್ತದೆ ಅದು ವಿದ್ಯುತ್ ಅಂಶವಾಗಿದೆ ಅದು ವಿದ್ಯುತ್ ಅಂಶದಲ್ಲಿ ಇದನ್ನು ತಪ್ಪಿಸಿಕೊಂಡಿದ್ದೇನೆ ವಿದ್ಯುತ್ ಅಂಶ 0 8 ಮಂದಗತಿಯಲ್ಲಿದೆ 20 ಕಿಲೋಮೀಟರ್ ಉದ್ದದ ಓವರ್ಹೆಡ್ ಪ್ರಸರಣ ಮಾರ್ಗದ ಮೂಲಕ ರೇಖೆಯ ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಪ್ರತಿ ಕಿಲೋಮೀಟರಿಗೆ 0 0195Ω ಮತ್ತು 0 60 ಮಿಲಿಹೆನ್ರಿ ಸ್ವೀಕರಿಸುವ ತುದಿಯಲ್ಲಿನ ವೋಲ್ಟೇಜ್ ಅನ್ನು 10 2 ಕೆವಿ ಯಲ್ಲಿ ಸ್ಥಿರವಾಗಿರಿಸಬೇಕಾಗುತ್ತದೆ ಅಂದರೆ ಅಂತಿಮ ವೋಲ್ಟೇಜ್ ಅನ್ನು 10 2 ಕೆವಿ ಯಲ್ಲಿ ಸ್ಥಿರವಾಗಿರಿಸಲಾಗುತ್ತದೆ ಮೊದಲನೆಯದನ್ನು ಕಂಡುಹಿಡಿದರೆ ಅಂತಿಮವಾಗಿ ಕಳುಹಿಸುವ ವೋಲ್ಟೇಜ್ ಮತ್ತು ಸಾಲಿನ ವೋಲ್ಟೇಜ್ ನಿಯಂತ್ರಣವನ್ನು ಕಂಡುಹಿಡಿಯಿರಿ ಈಗ ಭಾಗ ಲೋಡ್ಗೆ ಸಮಾನಾಂತರವಾಗಿ ಇಡಬೇಕಾದ ಕೆಪಾಸಿಟರ್ಗಳ ಮೌಲ್ಯವು ಭಾಗ ಮತ್ತು ನಲ್ಲಿ ಪಡೆದ 60 ಗೆ ನಿಯಂತ್ರಣವನ್ನು ಭಾಗ ನಲ್ಲಿ ಪ್ರಸರಣ ರೇಖೆಯ ದಕ್ಷತೆಗೆ ಹೋಲಿಸಿದರೆ ಕಡಿಮೆಗೊಳಿಸಲಾಗುತ್ತದೆ ಮತ್ತು ಭಾಗ ಆದ್ದರಿಂದ ಇವುಗಳನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಅಂತಿಮವಾಗಿ ಕಳುಹಿಸುವ ವೋಲ್ಟೇಜ್ ಮತ್ತು ವೋಲ್ಟೇಜ್ ನಿಯಂತ್ರಣ ಎಂದು ಕರೆಯುವದನ್ನು ಕಂಡುಹಿಡಿಯಬೇಕು ಅದೇ ಸಮಯದಲ್ಲಿ ಕೆಪಾಸಿಟರ್ನ ಮೌಲ್ಯವನ್ನು ಸ್ವೀಕರಿಸುವ ತುದಿಯಲ್ಲಿ ಇರಿಸಬೇಕು ಅದು ರಸ್ತೆಗೆ ಅಡ್ಡಲಾಗಿ ಸಮಾನಾಂತರವಾಗಿರುತ್ತದೆ ಮೊದಲ ಪ್ರಕರಣದಲ್ಲಿ ಪಡೆದ ನಿಯಂತ್ರಣವು ಅದರಲ್ಲಿ 60 ಆಗಿರಬೇಕು ಇದರರ್ಥ ವಿದ್ಯುತ್ ಅಂಶವನ್ನು ಸುಧಾರಿಸಬೇಕು ಮತ್ತು c ಯ ಮೌಲ್ಯ ಏನು ಎಂದು ಕಂಡುಹಿಡಿಯಬೇಕು ಮತ್ತು ಅದು ಸಮಸ್ಯೆಯಾಗಿದೆ ಆದರೆ ಇದು ಒಂದೇ ಹಂತದ ರೇಖಾಚಿತ್ರವಾಗಿದೆ ಇದು ಈ ಸಮಸ್ಯೆ ಒಂದೇ ಹಂತದ ಏಕ ಹಂತದ ಸಾಲಿನ ಬಲ ಭಾಗವಾಗಿದೆ ಈಗ ಇದನ್ನು ಹೇಗೆ ಮಾಡಬೇಕೆಂಬುದನ್ನು ನೋಡುವುದು ಈ ಭಾಗಕ್ಕೆ ರೇಖೆಯ ಸ್ಥಿರಾಂಕಗಳಿಗೆ ಮಾತ್ರ R ನೀಡಲಾಗುತ್ತದೆ 0 0195 ಗೆ 20 ಕಿಲೋಮೀಟರ್ ಉದ್ದವು ಸಮಾನವಾಗಿರುತ್ತದೆ ಏಕೆಂದರೆ ಅದು ಪ್ರತಿ ಕಿಲೋಮೀಟರಿಗೆ ಓಮ್ ಆಗಿದೆ ಆದ್ದರಿಂದ ಇದು 20 ಕಿಲೋಮೀಟರ್ ಉದ್ದವನ್ನು 20 ರಿಂದ ಗುಣಿಸಿದಾಗ 0 39Ω ಬಲ ಮತ್ತು x ನಿಮ್ಮ ಪ್ರತಿ ಕಿಲೋಮೀಟರಿಗೆ ನೀಡಲಾದ ಮಿಲಿಹೆನ್ರಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು L ಇದು L ಅನ್ನು ಪ್ರತಿ ಕಿಲೋಮೀಟರಿಗೆ ಮಿಲಿಹೆನ್ರಿ ನೀಡಲಾಗುತ್ತದೆ ಆದ್ದರಿಂದ ರೇಖೆಯ ಉದ್ದವನ್ನು 20 ಕಿಲೋಮೀಟರ್ನಿಂದ 0 6 10 3 2π60 ಹೆರ್ಟ್ಜ್ ವ್ಯವಸ್ಥೆ ಆದ್ದರಿಂದ ಇದು 4 52 ಆಗಿದೆ ಈಗ ಭಾಗಕ್ಕೆ ಬನ್ನಿ ಇದು ಸಣ್ಣ ಸಾಲಿನ ಬಲಭಾಗ ಆದ್ದರಿಂದ ಸಣ್ಣ ಸಾಲಿಗೆ ಪ್ರವೇಶ ಶುಲ್ಕವನ್ನು ಪರಿಗಣಿಸುವ ಪ್ರಶ್ನೆಯೇ ಇಲ್ಲ ಆದ್ದರಿಂದI IR IS ಆದರೆ ಸಣ್ಣ ಸಾಲಿನಲ್ಲಿ ಯಾವುದೇ ಷಂಟ್ ಕೆಪಾಸಿಟನ್ಸ್ ಅನ್ನು ಚಾರ್ಜ್ ಮಾಡುವುದಿಲ್ಲ ಚಾರ್ಜಿಂಗ್ ಕೆಪಾಸಿಟರ್ ಇದೆ ಅಂದರೆ ಅದರ ಪ್ರಕಾರ ಚಾರ್ಜಿಂಗ್ ಕೆಪಾಸಿಟನ್ಸ್ ಆದ್ದರಿಂದ I IR IS ಸರಿನಾ ಆದ್ದರಿಂದ ಮೊದಲು ಲೋಡ್ ಆಗಿರುವ ಕರೆಂಟ್ನ್ ಪ್ರಮಾಣವನ್ನು ಕಿಲೋ ವ್ಯಾಟ್ನಲ್ಲಿ ನೀಡಲಾಗಿದೆ ಮತ್ತು ಇದು ಕಿಲೋ ವೋಲ್ಟ್ ಆಗಿದೆ ಆದ್ದರಿಂದ 4500 ಅನ್ನು 10 2 ರಿಂದ ಭಾಗಿಸಲಾಗಿದೆ ಮತ್ತು ಪವರ್ ಫ್ಯಾಕ್ಟರ್ 0 8 ಅಂದರೆ VIcos ∅ ವಾಸ್ತವವಾಗಿ VIcos ∅ ಶಕ್ತಿಗೆ ಸಮಾನವಾಗಿರುತ್ತದೆ ಆದ್ದರಿಂದ I ಸಮಾನವಾಗಿರುವ ಮೋಡ್ ಅನ್ನು ಆಂಪಿಯರ್ನಂತೆ ಬರೆಯುವುದು ಆದ್ದರಿಂದ ಕರೆಂಟ್ನ್ ಪ್ರಮಾಣ 551 47 ಆಂಪಿಯರ್ ಮೊದಲು ಕರೆಂಟ್ಅನ್ನು ಲೆಕ್ಕಾಚಾರ ಮಾಡಿ ಈಗ ಸಮೀಕರಣ 6 ರಿಂದ ನೋಡಿದ್ದೇವೆ VS ಪ್ರಮಾಣವು VR ಪರಿಮಾಣಕ್ಕೆ ಮತ್ತು ಅದರ ಪ್ರಮಾಣಕ್ಕೆ ಸಮಾನವಾಗಿರುತ್ತದೆ VS VR I R δXsin δ ಆದ್ದರಿಂದ ಸ್ವೀಕರಿಸುವ ಅಂತಿಮ ವೋಲ್ಟೇಜ್ ಅನ್ನು 10 2 ಕಿಲೋ ವೋಲ್ಟ್ k v ಎಂದು ನಿಗದಿಪಡಿಸಲಾಗಿದೆ ಆದ್ದರಿಂದ 10200 ವೋಲ್ಟ್ ಬರೆಯಲು ಸಮನಾಗಿರುತ್ತದೆ ಎಲ್ಲಾ ಘಟಕಗಳನ್ನು ಇಲ್ಲಿ ವೋಲ್ಟ್ಗೆ ವರ್ಗಾಯಿಸುತ್ತಿದ್ದೇವೆ ಮತ್ತು ವಿದ್ಯುತ್ ಅಂಶವನ್ನು ನೀಡಲಾಗುತ್ತದೆ ಆದ್ದರಿಂದ cos R0 8 ಆದ್ದರಿಂದ sin R0 6 ಸರಿನಾ ಮತ್ತು R ಮತ್ತು X ಮೌಲ್ಯಗಳು ಇಲ್ಲಿ ತಿಳಿದಿವೆ ಆದ್ದರಿಂದ ಇಲ್ಲಿ ಎಲ್ಲವನ್ನೂ ಬದಲಿ ಮಾಡಿ ಮತ್ತು ಪ್ರಸ್ತುತ 551 47 ರ ಪ್ರಮಾಣವನ್ನು ಸಹ ತಿಳಿದಿದ್ದೇನೆ ಅದನ್ನು ಬದಲಿಸಿ ಮತ್ತು ಇಲ್ಲಿ ಇರಿಸಿ ಆದ್ದರಿಂದ ಅಂತಿಮವಾಗಿ ಕಳುಹಿಸುವ ವೋಲ್ಟೇಜ್ 11 867 ಕಿಲೋ ವೋಲ್ಟ್ ಬಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಸಣ್ಣ ರೇಖೆಯಾಗಿ ಕರೆಯುವದಕ್ಕೆ ತಿಳಿದಿರುವ ವೋಲ್ಟೇಜ್ ನಿಯಂತ್ರಣ ಸೂತ್ರವು ಮ್ಯಾಗ್ನಿಟ್ಯೂಡ್ VR ಮೈನಸ್ ಮ್ಯಾಗ್ನಿಟ್ಯೂಡ್ VR ನ 100 ರಿಂದ 100 ಆಗಿದೆ ಆದ್ದರಿಂದ ಇಲ್ಲಿ ಪರ್ಯಾಯವಾಗಿ VS ಎಷ್ಟು ಸಮನಾಗಿರುತ್ತದೆ VR ಎಷ್ಟು ಮತ್ತು ಇಲ್ಲಿ ನಿಯಂತ್ರಣಕ್ಕೆ ಸಮನಾಗಿರುತ್ತದೆ 16 ಆದ್ದರಿಂದ ವೋಲ್ಟೇಜ್ ನಿಯಂತ್ರಣವು ಅವರ ಮೂಲತಃ ಅಂತಿಮವಾಗಿ ಸ್ವೀಕರಿಸುವ ವೋಲ್ಟೇಜ್ ಹಕ್ಕಿಗೆ ಸಂಬಂಧಿಸಿದಂತೆ ಸ್ಪರ್ಧಿಸುತ್ತದೆ ಈಗ ಆ ವೋಲ್ಟೇಜ್ ನಿಯಂತ್ರಣವನ್ನು ಸುಧಾರಿಸಬೇಕು ಎಂದು ತೋರಿಸುವ ಭಾಗ ನಲ್ಲಿ ಅಂದರೆ ಆ ಮೊದಲ ಭಾಗದ ನಿಯಂತ್ರಣವು 16 3 ಆಗಿತ್ತು ಆದರೆ ಎರಡನೇ ಭಾಗದಲ್ಲಿ ಅದನ್ನು ಮಾಡಲು ಬಯಸುತ್ತೇವೆ ಈ ವೋಲ್ಟೇಜ್ ನಿಯಂತ್ರಣದ 60 ಲೋಡ್ನಾ ಮೂಲಕ ಶಂಟ್ ಕೆಪಾಸಿಟರ್ ಅನ್ನು ಸಂಪರ್ಕಿಸುತ್ತದೆ ಆದ್ದರಿಂದ ಇದು ಒಂದು ಸಣ್ಣ ಸಾಲು ಆಗಿದೆ ಆದ್ದರಿಂದ ಇದು ಪ್ರತಿರೋಧ R ಇದು X ಮತ್ತು ಇದರ ಮೂಲಕ ಹರಿಯುವ ಕರೆಂಟ್ IR ಆಗಿದೆ ಈ ಒಂದು ಕೆಪಾಸಿಟರ್ ಲೋಡ್ನಾದ್ಯಂತ ಸಂಪರ್ಕ ಹೊಂದಿದೆ ಆದ್ದರಿಂದ ಇದು ಕೆಪಾಸಿಟರ್ ಮೂಲಕ ಹೋಗುತ್ತಿರುವ ಕರೆಂಟ್ IC ಮತ್ತು ಇದು I ಲೋಡ್ಗೆ ಹೋಗುವ ಕರೆಂಟ್ ಆಗಿದೆ ಆದ್ದರಿಂದ ಇದು ಸರಳ ಸರಣಿಯ ಸಮಾನಾಂತರ ಸರ್ಕ್ಯೂಟ್ ಆಗಿದೆ ಮೂಲ ಸರ್ಕ್ಯೂಟ್ ಸಮಸ್ಯೆಯಲ್ಲಿ ವಿದ್ಯುತ್ ಅಂಶವನ್ನು ಸುಧಾರಿಸಲು ಅಂತಹ ಸರ್ಕ್ಯೂಟ್ ಸಮಸ್ಯೆ ಎಂದು ಕರೆಯುವದನ್ನು ನೋಡಿರಬಹುದು ಆದರೆ ಇಲ್ಲಿ ಅದು ವಿದ್ಯುತ್ ವ್ಯವಸ್ಥೆಯ ಸಮಸ್ಯೆ ಆದ್ದರಿಂದ ಈ ಷರತ್ತು ನಿಯಂತ್ರಣದಡಿಯಲ್ಲಿ ಅದು ಇರಬೇಕೆಂದು ಬಯಸುತ್ತೇವೆ ಆದರೆ ಅಂತಿಮ ವೋಲ್ಟೇಜ್ ಅನ್ನು 10 2 KV ಗೆ ನಿಗದಿಪಡಿಸಲಾಗಿದೆ ಅದು ಬದಲಾಗುವುದಿಲ್ಲ ಆದ್ದರಿಂದ ನಿಯಂತ್ರಣ ತಿಳಿದಿದ್ದರೆ ಇದು 9 804 ಎಂದು ತಿಳಿದಿದೆ ಆದ್ದರಿಂದVS VRVR ಆದ್ದರಿಂದ ಪ್ರಮಾಣ VR 10 2 ಆಗಿದೆ ಆದ್ದರಿಂದ 10 2 ಇದಕ್ಕೆ ಸಮಾನವಾಗಿರುತ್ತದೆ ಅಂದರೆ ಅಂತಿಮ ವೋಲ್ಟೇಜ್ ಕಳುಹಿಸುವುದು 11 2 KV ಬಲ ಆದ್ದರಿಂದ ಈ ನಿಯಂತ್ರಣದೊಂದಿಗೆ ಈ ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಅನ್ನು 10 2 KV ಗೆ ಸ್ಥಿರವಾಗಿಡಲು ಬಯಸಿದರೆ ಎಂಡ್ ವೋಲ್ಟೇಜ್ ಪ್ರಮಾಣವನ್ನು ಕಳುಹಿಸುವುದು 11 2 KV ಆದ್ದರಿಂದ ಕೆಪಾಸಿಟರ್ ಅನ್ನು ಸಂಪರ್ಕಿಸಿದಾಗ ಸಮಾನ ಸರ್ಕ್ಯೂಟ್ ರೇಖಾಚಿತ್ರ ಈಗ ಮತ್ತೆ ನಾವು ಸಮೀಕರಣ 6 ಅನ್ನು ಬಳಸಿಕೊಂಡು ಸಮೀಕರಣ 6 ಅನ್ನು ಸರಿಯಾಗಿ ಬಳಸುತ್ತಿದ್ದರೆ VS ಪರಿಮಾಣವನ್ನು VR ಪ್ಲಸ್ ಮ್ಯಾಗ್ನಿಟ್ಯೂಡ್ IR ಗೆ ಸಮಾನವಾಗಿರುತ್ತದೆ ಏಕೆಂದರೆ ಇದು ಕರೆಂಟ್ ಏಕೆಂದರೆ ದಯವಿಟ್ಟು ಈ ಕರೆಂಟ್ ಅನ್ನು ತೆಗೆದುಕೊಳ್ಳಬೇಡಿ ಅಂತಿಮವಾಗಿ ಸ್ವೀಕರಿಸುವ ಕರೆಂಟ್ ಅನ್ನು ತೆಗೆದುಕೊಳ್ಳಬೇಕು ಇದನ್ನು ತೆಗೆದುಕೊಳ್ಳಿ ಪ್ರಸ್ತುತ ಒಂದು ಭಾಗವು ಕೆಪಾಸಿಟರ್ಗೆ ಹೋಗುತ್ತದೆ ಮತ್ತೊಂದು ಭಾಗ ಈ ಸಮೀಕರಣವನ್ನು ಬರೆಯುವದನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿಇಲ್ಲಿ ತಪ್ಪು ಸಂಭವಿಸುತ್ತದೆ ಅಂತಿಮವಾಗಿ ಸ್ವೀಕರಿಸುವ ಕರೆಂಟ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಏಕೆಂದರೆ ಇಲ್ಲಿ ವೋಲ್ಟೇಜ್ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಲೋಡ್ನಾದ್ಯಂತ ಅಥವಾ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಒಂದೇ ಸರಿನಾ ಮತ್ತು ಈ ಲೋಡ್ ತಿಳಿದಿದೆ ಮತ್ತು ಲೋಡ್ ತಿಳಿದಿದ್ದರೆ ಸಮಾನ ಲೋಡ್ ಅಥವಾ ಸಮಾನ ಪ್ರತಿರೋಧವನ್ನು ಪಡೆಯಬಹುದು ಆದ್ದರಿಂದ I ಯನ್ನು ತೆಗೆದುಕೊಳ್ಳಬೇಡಿ ಈ IR ಅನ್ನು ತೆಗೆದುಕೊಳ್ಳಬೇಕು ಇದು IR ಸರಿನಾ ಆದ್ದರಿಂದ ಕೆಲವು ಸಮಯದ ಬಗ್ಗೆ ಜಾಗರೂಕರಾಗಿರಿ ಸಾಮಾನ್ಯತಪ್ಪು ಎಂದರೆ ವಿದ್ಯುತ್ ಕರೆಂಟ್ವು ಲೋಡ್ ಆಗುತ್ತದೆ ಎಂದರ್ಥ ಇದು IR ಇದು ಕೆಪಾಸಿಟರ್ ಸಂಪರ್ಕಗೊಂಡಿದ್ದರೆ ಇದು ತಪ್ಪಾಗಿದೆ ಆದ್ದರಿಂದ ಇದು IR ಆದ್ದರಿಂದ ಕೆಪಾಸಿಟರ್ ಸಂಪರ್ಕಗೊಂಡಿರುವುದರಿಂದ ಮ್ಯಾಗ್ನಿಟ್ಯೂಡ್ VS ಮ್ಯಾಗ್ನಿಟ್ಯೂಡ್ VR IR ಗೆ ಸಮಾನವಾಗಿರುತ್ತದೆ ಆದ್ದರಿಂದ R ಬದಲಾಗುತ್ತದೆ ಆದ್ದರಿಂದ Rcos 1 ಪ್ಲಸ್ Xsin 1ವನ್ನು ತೆಗೆದುಕೊಳ್ಳುತ್ತಿದ್ದೇವೆ ⁡ ಸರಿನಾ ಆದ್ದರಿಂದ ಮ್ಯಾಗ್ನಿಟ್ಯೂಡ್ VS ಮೈನಸ್ VR ಸಹಜವಾಗಿ IR ಮ್ಯಾಗ್ನಿಟ್ಯೂಡ್ಗೆ ಸಮಾನವಾಗಿರುತ್ತದೆ ಅದು R cos R cos R1 X sin R1 ಸರಿನಾ ಈಗ ವಾಸ್ತವವಾಗಿ ಕೆಪಾಸಿಟರ್ ಎಂದರೆ ಯಾವುದೇ ನೈಜ ಶಕ್ತಿಯನ್ನು ಬಳಸುವುದಿಲ್ಲ ಎಂದು ಕರೆಯುವದನ್ನು ಹೊಂದಿಲ್ಲ ಆದರೆ ಸ್ವಲ್ಪವೇ ಇದೆ ಆದರೆ ಅದನ್ನ್ನು ನಿರ್ಲಕ್ಷಿಸುತ್ತೇವೆ ಕೆಪಾಸಿಟರ್ ಕೇವಲ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಮಾತ್ರ ಬಳಸುತ್ತದೆ ಎಂದು ಭಾವಿಸುತ್ತೇವೆ ಆದರೆ ನಿಜವಾದ ಶಕ್ತಿಯಿಲ್ಲ ಆದ್ದರಿಂದ ಕೆಪಾಸಿಟರ್ ಯಾವುದೇ ನೈಜ ಶಕ್ತಿಯನ್ನು ಸರಿಯಾಗಿ ಸೆಳೆಯುವುದಿಲ್ಲವಾದ್ದರಿಂದ ಅದು ರೇಖಾಚಿತ್ರವಾಗದ ಕಾರಣ IR ಯ ಪ್ರಮಾಣವನ್ನು ಬರೆಯುತ್ತಿದ್ದೇವೆ ಇದಕ್ಕೆ ಸಮನಾಗಿರುತ್ತದೆ ಲೋಡ್ ಪವರ್ 4500 ಕಿಲೋ ವ್ಯಾಟ್ ಮತ್ತು ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಅನ್ನು 10 2 ಕ್ಕೆ ಸರಿಪಡಿಸಲಾಗುತ್ತದೆ ಇದು cos R1 ಇಲ್ಲಿ ಘಟಕವನ್ನು ಆಂಪಿಯರ್ಗೆ ಹಾಕುತ್ತಿದ್ದೇನೆ ಏಕೆಂದರೆ ಇದು ಕಿಲೋ ವ್ಯಾಟ್ನಲ್ಲಿರುವ ಅಂಶವಾಗಿದೆ ಅದನ್ನು ವ್ಯಾಟ್ಗೆ ಬದಲಾಯಿಸಲಿಲ್ಲ ಮತ್ತು ಡಿನೋಮಿನೇಟರ್ವು 10 2 ಕಿಲೋ ವೋಲ್ಟ್ ಆದ್ದರಿಂದ ಅದನ್ನು ಮತ್ತೆ ಬದಲಾಯಿಸುವ ಅಗತ್ಯವಿಲ್ಲ ಇದನ್ನು 1000 ರಿಂದ ಗುಣಿಸುವ ಅಗತ್ಯವಿಲ್ಲ ಅಥವಾ ಇದು cos R1 ಗೆ ಅರ್ಥವಾಗುವ 1000 ಆಗಿದೆ ಆದ್ದರಿಂದ ಇದು ಯಾವುದು ಎಂದು ಹೇಳುತ್ತದೆ ಏಕೆಂದರೆ ಕರೆಯುವ ಯಾವುದೇ ನೈಜ ಅಂಶವು ಯಾವುದೇ ನೈಜ ಘಟಕವು ಶಕ್ತಿಯನ್ನು ಕರೆಯುತ್ತದೆ ಆದ್ದರಿಂದ IR ನ ಸಂಯೋಜನೆಯು 4500kW 10 2 cos R1 ಆಂಪಿಯರ್ ಒಂದೇ ಆಗಿರುತ್ತದೆ ಅದರಿಂದ ಆದರೆ cosine ಅನ್ನು ಕಂಡುಹಿಡಿಯಬೇಕಾದದ್ದು ಇದು ಸಮೀಕರಣ 2 ಗುರುತಿಸಿದ್ದೇನೆ ಮತ್ತು ಈ VS - VR ಸಮೀಕರಣ 1 ಅನ್ನು ಗುರುತಿಸಿದ್ದೇನೆ ಇದು 1 ಮತ್ತು ಇದು 2 ಆಗಿದೆ ಆದ್ದರಿಂದ ಈ ಹಕ್ಕನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಮುಂದಿನದು VSಗೆ 11 2 KV ಮತ್ತು VRಗೆ 10 2 KV ನೀಡಲಾಗಿದೆ ಈ ಎಲ್ಲ ವಿಷಯಗಳು ಸರಿಯಾಗಿ ತಿಳಿದಿವೆ ಆದ್ದರಿಂದ ಅದನ್ನು ಕಳೆಯಬೇಕು ಈಗ ಏನು ಮಾಡಬೇಕಾದರೆ 1 ಮತ್ತು 2 ಸಮೀಕರಣದಿಂದ ಮತ್ತು ಈ 2 ಅನ್ನು IR ಎಂದೂ ಕರೆಯಲಾಗುತ್ತದೆ R ಮತ್ತು X ಮೌಲ್ಯವು ಸಹ R1 ಅನ್ನು ಸಹ ಕಂಡುಹಿಡಿಯಬೇಕು ಆದ್ದರಿಂದ 1 ಮತ್ತು 2 ಸಮೀಕರಣದಿಂದ ಆದ್ದರಿಂದ ಇಲ್ಲಿ ಪರ್ಯಾಯವಾಗಿ VS 11 2 ಮತ್ತುVR 10 2 ಇಲ್ಲಿ ಬದಲಿಯಾಗಿರುತ್ತೀರಿ IR ಸಹ ಇಲ್ಲಿ ಬದಲಿಯಾಗಿರುತ್ತೀರಿ ಮತ್ತು R ಮೌಲ್ಯಗಳು ಮತ್ತು X ಮೌಲ್ಯಗಳು ಸಹ R ಮತ್ತು X ಎಂದು ಕರೆಯಲ್ಪಡುತ್ತವೆ ಮತ್ತು ಸ್ವಲ್ಪ ಸರಿಯಾಗಿ ಸರಳಗೊಳಿಸುತ್ತದೆ ಈ ಎಲ್ಲಾ ಹಂತಗಳನ್ನು ಸರಿಯಾಗಿ ಮಾಡಲಿಲ್ಲ ಆದರೆ ಇದು ಬದಲಿಸುವ ಸರಳ ವಿಷಯಗಳು ಹಾಗೆ ಮಾಡಿದರೆ ಇದು ಸಿಗುತ್ತದೆ ಅದಕ್ಕಾಗಿಯೇ 1 ಮತ್ತು 2 ಸಮೀಕರಣದಿಂದ ಬರೆಯುತ್ತಿದ್ದೇನೆ ಈಗ ಮಾಡಿದ ಸ್ವಲ್ಪ ಸರಳೀಕರಣವನ್ನು ಬದಲಿಸಿದ ನಂತರ ಏನು ಸಿಗುತ್ತದೆ 4 52 ಮತ್ತು tan R1 ಬಲಕ್ಕೆ ಸಮಾನವಾಗಿರುತ್ತದೆ ಅಂದರೆ tan R1 0 415 ಆದ್ದರಿಂದ R1 ವಾಸ್ತವವಾಗಿ 22 5 ಡಿಗ್ರಿ ಬಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ Cos R1 0 9238 ಇದು ಸುಧಾರಿತ ವಿದ್ಯುತ್ ಅಂಶವಾಗಿದೆ 8 ಆಗಿತ್ತು ಈಗ ಅದು 0 9238 ಆಗಿದೆ ಏಕೆಂದರೆ ಲೋಡ್ ಬಲದಾದ್ಯಂತ ಯಾವುದೇ ಕೆಪಾಸಿಟರ್ ಇಲ್ಲದೆ ಅದರ 60 ನಷ್ಟು ನಿಯಂತ್ರಣವನ್ನು ನಿರ್ವಹಿಸಲು ಬಯಸುತ್ತೀರಿ ಮತ್ತು Cos R1 ಈಗ 0 9238 ಆಗಿದೆ ಇಲ್ಲಿಂದ ಈಗ Cos R1 ಇದು 0 9238 ಆಗಿ ಬದಲಿಸುತ್ತೀರಿ ಆದ್ದರಿಂದ ಹಾಗೆ ಮಾಡಿದರೆ IR ನ ಪ್ರಮಾಣವು ಪ್ರಸ್ತುತ 477 56 ಆಂಪಿಯರ್ ಅನ್ನು ಪಡೆಯುತ್ತದೆ ಈಗ ಈಗ ಈ ಸರ್ಕ್ಯೂಟ್ನಿಂದ IR IC I ಸರಿನಾ ಆದ್ದರಿಂದ IR ಎಂಬುದು Iಗೆ I ಎಂಬುದು I IC ಸಮನಾಗಿರುತ್ತದೆ ಮತ್ತು IC IR - I ಆಗಿದೆ ಆದ್ದರಿಂದ IR ಆದ್ದರಿಂದ ಈಗ ಏನು ಮಾಡಬೇಕು ಎಂದರೆ ಈಗ IR ಎಂಬುದು 477 56 ಮಾಡಬೇಕು ಇದು ಆ ಕರೆಂಟ್ದ ಪ್ರಮಾಣ ಮತ್ತು ಈ R1 ಇದು 22 5 ಮಂದಗತಿಯಲ್ಲಿರುತ್ತದೆ ಆದ್ದರಿಂದ IR 477 56 22 5 ಡಿಗ್ರಿ ಇದು IR ಸರಿನಾ ಮತ್ತು ಅದು ಪಡೆದ ಲೋಡ್ಗೆ ಹೋಗುತ್ತಿರುವ ಕರೆಂಟ್ 551 47 ಎಂದು ತಿಳಿದಿದೆ ಇದು 551 47 ಲೋಡ್ಗೆ ಹೋಗುವ ಕರೆಂಟ್ ಮತ್ತು ವಿದ್ಯುತ್ ಅಂಶವು 0 8 ಆಗಿದೆ ಅದು ಮಂದಗತಿಯಲ್ಲಿದೆ ಅಂದರೆ I ಸಮನಾಗಿರುತ್ತೇನೆ ಇದರರ್ಥ ಇದು I ಈ ಮೊದಲ ಬಾರಿಗೆ ಈ ಲೋಡ್ಗೆ ಹೋಗುತ್ತಿದ್ದೇನೆ ಈ ಸಮಯದಲ್ಲಿ ಈ ಕರೆಂಟ್ಅನ್ನು ತಿಳಿದಿದೆ ಆ ಸಮಯದಲ್ಲಿ ಅದು IR ಆಗಿತ್ತು ಆ ಸಮಯದಲ್ಲಿ ಷಂಟ್ ಕೆಪಾಸಿಟರ್ ಮೊದಲಿಗೆ ಇರದ ಕೇಸ್ ಆಗಿದೆ ಆದ್ದರಿಂದ I 551 47 ಕೋನ ಮೈನಸ್ 36 86 ಡಿಗ್ರಿ 87 ಡಿಗ್ರಿ ಮತ್ತು ಆ ಷಂಟ್ ಕೆಪಾಸಿಟರ್ ಅನ್ನು ಹಾಕಿದ ನಂತರ ಇದು IR ಆಗಿದೆ ಆದ್ದರಿಂದ ಈಗ ಇದರರ್ಥ IC ನಿಮ್ಮ IR I ಆಗಿರುತ್ತದೆ ಆದ್ದರಿಂದ IR I ಸರಿನಾ ಮತ್ತು IC j 1148 13 ಆಂಪಿಯರ್ ಸಿಗುತ್ತದೆ ಆದ್ದರಿಂದ ಈಗ ಇದು ಕರೆಂಟ್ವು ಕೆಪಾಸಿಟರ್ ಆಗಿರುತ್ತದೆ ಆದ್ದರಿಂದ ಕರೆಂಟ್ವು ಬಲಕ್ಕೆ ಮುಂದಾಗಿದೆ ಆದ್ದರಿಂದ ಹೆಚ್ಚು ಡೆಸಿಮಲ್ ಸ್ಥಳಗಳನ್ನು ತೆಗೆದುಕೊಳ್ಳಬಹುದು ಅದನ್ನು ಸ್ವಲ್ಪ ನಂತರ ವಿವರಿಸುತ್ತೇನೆ ಆದ್ದರಿಂದ XC 1ωC VRIC ಈ ಪ್ರಮಾಣವು ಸರಿಯಾಗಿದೆ ಆದ್ದರಿಂದ VR 10 2 ರಿಂದ 1000 ರಷ್ಟಿದೆ ಇದನ್ನು ವೋಲ್ಟ್ ಆದರೆ ಕರೆಂಟ್ ಇಲ್ಲಿ ಆಂಪಿಯರ್ ಗೆ ತಯಾರಿಸಿದ್ದೇವೆ ಆದ್ದರಿಂದ 148 13 ರಿಂದ ಭಾಗಿಸಲಾಗಿದೆ ಆದ್ದರಿಂದ ω2π ನಾವು 60 ಹರ್ಟ್ಜ್ ವ್ಯವಸ್ಥೆಗಳನ್ನು ತೆಗೆದುಕೊಂಡಿದ್ದೇವೆ 2π60C10200148 13 ಆದ್ದರಿಂದ ಇಲ್ಲಿಂದ C ಅನ್ನು ಲೆಕ್ಕ ಹಾಕಿದರೆ C 38 5 ಮೈಕ್ರೊ ಫರಾಡ್ ಆಗುತ್ತದೆ ಇದು ಕೆಪಾಸಿಟರ್ ಸರಿನಾ ಕೆಪಾಸಿಟರ್ ಮೌಲ್ಯ ಆದ್ದರಿಂದ ಇದು ಹಿಂದಿನದು ಎಂದು ಗಮನಿಸಿದ್ದೇವೆ ಅದು ಈಗ ಕೆಪಾಸಿಟರ್ ಇಲ್ಲದೆ ಮೈನಸ್ 36 87 ಆಗಿತ್ತು ಈಗ ಕೆಪಾಸಿಟರ್ ಅನ್ನು ಹಾಕಿದಾಗ ಅದು ಮೈನಸ್ 22 5 ಡಿಗ್ರಿ ಆಗಿದ್ದು ಹಿಂದಿನ ಮಂದಗತಿಯು ಮೊದಲು ಮೈನಸ್ 36 8 ಆಗಿತ್ತು ಆದರೆ ಕೆಪಾಸಿಟರ್ C 38 5 ಸಿಕ್ಕಿದೆ ಆದರೆ ಕೆಪಾಸಿಟರ್ ಬಲದಿಂದ ಎಷ್ಟು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ನಿಜವಾಗಿ ಪೂರೈಸಲಾಗುತ್ತದೆ ಆದ್ದರಿಂದ ಸಹ ಅದನ್ನು ಪಡೆಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲನೆಯದು ಯಾವುದೇ ಕೆಪಾಸಿಟರ್ ಇಲ್ಲದಿದ್ದಾಗ ಲೋಡ್ನಿಂದ ಹೀರಿಕೊಳ್ಳುವ ಪ್ರತಿಕ್ರಿಯಾತ್ಮಕ ಶಕ್ತಿಯು QL ಗೆ ಸಮನಾಗಿರುತ್ತದೆ ಈ QL PL Tan ನಂತೆ ಇಡಬಹುದು ಆದ್ದರಿಂದ ಇದರರ್ಥ P ಅನ್ನು ಬಲಗೊಳಿಸಿದಾಗ I L j QL ಅನ್ನು ಹಾಕುತ್ತಿದ್ದೇನೆ ಅದು ಲೋಡ್ ಪವರ್ ಆಗಿದೆ ಇದರರ್ಥ S ಎಂದು ಬರೆಯುತ್ತೇವೆ ಎಂದರೆ ಅದು TanφQLpL ಸರಿಯಾಗಿದೆ ಎಂದರ್ಥ ಅಂದರೆ QL PL Tan ಸರಿ ಅದಕ್ಕಾಗಿಯೇ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಲೋಡ್ನಿಂದ ಹೀರಿಕೊಳ್ಳುತ್ತೇವೆ QL PL Tan ಸರಳ ವಿಷಯ ಆದ್ದರಿಂದ PL 4500 ಕಿಲೋ ವ್ಯಾಟ್ ಮತ್ತು cos ಇದು 0 8 ccos ಇದು 0 8 ಆಗ sin 0 7 ಕ್ಷಮಿಸಿ 6 ಆದ್ದರಿಂದ Tanφ0 ಅದಕ್ಕಾಗಿಯೇ ಅದು 4500 0 7 ಕಿಲೋ ವೋಲ್ಟ್ ಅಂದರೆ QL 3375 ಕಿಲೋ ವೋಲ್ಟ್ ಇದು ಲೋಡ್ ರಿಯಾಕ್ಟಿವ್ ಪವರ್ ಎಂದು ಕರೆಯುವುದು ಈಗ ಲೋಡ್ನಾದ್ಯಂತ ಕೆಪಾಸಿಟರ್ ಸಂಪರ್ಕಗೊಂಡಾಗ ಸಂಯೋಜಿತ ವಿದ್ಯುತ್ ಅಂಶವನ್ನು ಪಡೆದುಕೊಂಡಿದ್ದೀರಿCos R1 0 9238 ಇದೀಗ ಅದನ್ನು ಪಡೆದುಕೊಂಡಿದ್ದೀರಿ Cos R1 0 9238 ಇದನ್ನು ಸರಿಯಾಗಿ ಪಡೆದುಕೊಂಡಿದ್ದೇವೆ ಆದ್ದರಿಂದ ಈಗಾಗಲೆ ತೆಗೆದುಕೊಂಡ tan R1 0 415 ಆದರೆ ಇನ್ನೂ ಮೂರು ಅಂಕಿಯ ವಿಷಯ ಅಂಕೆ 044 ಅನ್ನು ಕೂಡ ಸೇರಿಸುತ್ತೇನೆ ಅಂದರೆ 3 ಅಂಕೆಗಳವರೆಗೆ ಮಾತ್ರ ಹೋಗಬಹುದು ಆದ್ದರಿಂದ Cos R1 ಇದು ತುಂಬಾ ಆದ್ದರಿಂದ tan R1 0 415 ಇದು ಹೆಚ್ಚು ಹಕ್ಕಾಗುತ್ತದೆ ಆದ್ದರಿಂದ QL1 ರ ಸಂಯೋಜಿತ ಲೋಡ್ ಮತ್ತು ಕೆಪಾಸಿಟರ್ನಿಂದ ಹೀರಿಕೊಳ್ಳುವ ಪ್ರತಿಕ್ರಿಯಾತ್ಮಕ ಶಕ್ತಿ ಅದನ್ನು 4500 ಗೆ ಸಮನಾಗಿ ಮಾಡಿದ್ದೇನೆ ಏಕೆಂದರೆ ಲೋಡ್ ಪವರ್ ನಿಜವಾದ ಶಕ್ತಿ ಮತ್ತು ಕೆಪಾಸಿಟರ್ ಯಾವುದೇ ನೈಜ ಶಕ್ತಿಯನ್ನು ಮಾತ್ರ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಸೆಳೆಯುವುದಿಲ್ಲ ಆದ್ದರಿಂದ 4500 ಅನ್ನು ಬರೆಯಬಹುದುtan R ಇಲ್ಲಿ ಅದು PL Tan ಆಗಿತ್ತು ಮತ್ತು ಇಲ್ಲಿ ಇದನ್ನು ಈ ವಿಷಯ ಎಂದು ಕರೆಯುತ್ತೀರಿ ವಾಸ್ತವವಾಗಿ ಯಾವುದೇ ಗೊಂದಲಗಳು ಇರಬಾರದು ವಾಸ್ತವವಾಗಿ R ಅನ್ನು ತೆಗೆದುಕೊಳ್ಳಬಹುದು ಸಾಮಾನ್ಯವಾಗಿ ಕೆಲವೊಮ್ಮೆ ಮಾತ್ರ ಬರೆಯುತ್ತೀರಿ ಆದರೆ R ಒಂದೇ ವಿಷಯ ಆದ್ದರಿಂದ ಈ ಸಂದರ್ಭದಲ್ಲಿ ಏನು ಮಾಡಬಹುದು ಎಂದರೆ ಅದುQL14500 ಆಗಿರುವುದರಿಂದ ಕೆಪಾಸಿಟರ್ ಯಾವುದೇ ನೈಜ ಶಕ್ತಿಗಳನ್ನು ಹೊಂದಿರುವುದಿಲ್ಲ ಆದ್ದರಿಂದ ನಿಜವಾದ ಪ್ರತಿಕ್ರಿಯಾತ್ಮಕ ನೈಜ ಶಕ್ತಿಯುtan ಈ ವಿಷಯಕ್ಕೆR1 ಒಂದೇ ಆಗಿರುತ್ತದೆ ಆದ್ದರಿಂದ ಯಾವುದೇ ಗೊಂದಲಗಳು ಸರಿಯಾಗಿರಬಾರದು ಆದ್ದರಿಂದ tan ವಾಸ್ತವವಾಗಿ ಸಮಾನ tan R ಆದ್ದರಿಂದ ಈ ವಿಷಯವನ್ನು ಹೇಳಲು ಬಯಸಿದರೆ ಈಗ QL1 ಎಂದು ಕರೆಯುವದನ್ನು ಈ ಒಂದು ಕಿಲೋ ವೋಲ್ಟ್ಗೆ ಸಮನಾಗಿರುತ್ತದೆ ಮತ್ತು ಈ ಕಂದು ಮೌಲ್ಯದಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ QL11867 7 kilo VAR ಆಗಿದೆ ಆದ್ದರಿಂದ ಪ್ರತಿಕ್ರಿಯಾತ್ಮಕ ವಿದ್ಯುತ್ ಸರಬರಾಜು ಇದು ಒಂದು ಸಂಯೋಜನೆಯಾಗಿದೆ ನಂತರ ಕೆಪಾಸಿಟರ್ ಪೂರೈಸಿದ ಪ್ರತಿಕ್ರಿಯಾತ್ಮಕ ಶಕ್ತಿಯು QC QL QL1 ಆಗಿರುತ್ತದೆ ಏಕೆಂದರೆ ಇದು QL ಇದರ ಸಂಯೋಜನೆಯಾಗಿತ್ತು ಇದು 1867 7 ಆಗಿದ್ದು ನಂತರ ಎಷ್ಟು ಸರಬರಾಜು ಮಾಡಲಾಯಿತು QL QL1 ಎಂದು ಕೆಪಾಸಿಟರ್ ಅದು 1507 3 ಕಿಲೋ VARಗೆ ಸಮಾನವಾಗಿರುತ್ತದೆ ಈಗ Q QC IC2XC ಈಗ ನಾವು ಸರಿಯಾಗಿದೆಯೋ ಇಲ್ಲವೋ ಎಂದು ಫಲಿತಾಂಶವನ್ನು ಸರಿಯಾಗಿ ಪರಿಶೀಲಿಸಬೇಕಾಗಿದೆ ಈಗ QC IC2XC ಏಕೆಂದರೆ ಈ ಕೆಪಾಸಿಟರ್ ಮೂಲಕ ಹೋಗುವ ಕರೆಂಟ್ವು IC ಮತ್ತು XC ಆದ್ದರಿಂದ ಪ್ರತಿಕ್ರಿಯಾತ್ಮಕವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಕರೆಯುವ XC ಮೇಲೆQCಗೆ ಸಮಾನವಾಗಿರುತ್ತದೆ ಇದನ್ನು IC2ಎಂದು ಅದು ಕಿಲೋ VAR ಆಗಿದೆ ಆದ್ದರಿಂದ 1507 3 10 3 ಮತ್ತು ಇದು 148 13 ಎಂಬುದು ಪ್ರಸ್ತುತ ಹಕ್ಕು ಆದ್ದರಿಂದ IC IC 148 13 ಪ್ರಮಾಣದಲ್ಲಿದೆ ಆದ್ದರಿಂದ XC 68 ಮತ್ತೆ XC ಗೆ ಸಮನಾಗಿರುತ್ತದೆ VRICಅನ್ನು ಬಲವಾಗಿ ಬರೆಯಬಹುದು ಇದುVRIC ಇದು 68 8 Ω ಇದರ ವ್ಯತ್ಯಾಸ ಇಲ್ಲಿ 0 7 0 ಧನ್ಯವಾದಗಳು ನಾನು ಮುಂದಿನ ತರಗತಿಗೆ ಬರುತ್ತೇನೆ